ನಮಸ್ಕಾರ ಮತ್ತು ಮೆಕ್ಯಾನೊಬಯಾಲಜಿ ಪರಿಚಯದ ಇಂದಿನ ವರ್ಗಕ್ಕೆ ಸ್ವಾಗತ ಹಿಂದಿನ ತರಗತಿಯಲ್ಲಿ ನಾವು ನ್ಯೂಕ್ಲಿಯಸ್ ಮತ್ತು ಅದರ ರಚನೆಯ ಬಗ್ಗೆ ಚರ್ಚಿಸಲು ಪ್ರಾರಂಭಿಸಿದ್ದೆವು ಮತ್ತು ಮುಖ್ಯವಾಗಿ ನಾನು ಎಲ್ ಐ ಎನ್ ಸಿ ಕಾಂಪ್ಲೆಕ್ಸ್ ಎಂದು ಕರೆಯಲ್ಪಡುವ ಈ ಸಂಕೀರ್ಣದ ಬಗ್ಗೆ ಪರಿಚಯಿಸಿದೆ ಇದು ನ್ಯೂಕ್ಲಿಯಸ್ ಸ್ಕೆಲಿಟನ್ ಮತ್ತು ಸೈಟೋಸ್ಕೆಲಿಟನ್ ನ ಲಿಂಕರ್ ಅನ್ನು ಸೂಚಿಸುತ್ತದೆ ಈ ಎಲ್ ಐ ಎನ್ ಸಿ ಕಾಂಪ್ಲೆಕ್ಸ್ ಗಳು ಕೇವಲ ನ್ಯೂಕ್ಲಿಯಸ್ ಆಗಿದ್ದರೆ ಆಕ್ಟಿನ್ ಅಥವಾ ಮೈಕ್ರೋ ಟ್ಯೂಬುಲಾ ಅಥವಾ ಮಧ್ಯಂತರ ತಂತು ಸೈಟೋಸ್ಕೆಲಿಟನ್ ಗಳಿಂದ ವಿವಿಧ ಸಂಪರ್ಕಗಳ ಮೂಲಕ ನ್ಯೂಕ್ಲಿಯಸ್ ನ ಒಳಭಾಗಕ್ಕೆ ಭೌತಿಕ ಸಂಪರ್ಕವಿದೆ ಎಂದು ಖಚಿತಪಡಿಸಿಕೊಳ್ಳುತ್ತವೆ ನಾನು ಜೂಮ್ ಇನ್ ಮಾಡಿದರೆ ನ್ಯೂಕ್ಲಿಯಸ್ ವಾಸ್ತವವಾಗಿ ಡಬಲ್ ಮೆಂಬರೇನ್ ಸಿಸ್ಟಮ್ ಹೊರಗಿನ ನ್ಯೂಕ್ಲಿಯರ್ ಮೆಂಬರೇನ್ ಮತ್ತು ಆಂತರಿಕ ನ್ಯೂಕ್ಲಿಯರ್ ಮೆಂಬರೇನ್ ಅನ್ನು ಹೊಂದಿರುತ್ತದೆ ಆಂತರಿಕ ಪರಮಾಣು ಮೆಂಬ್ರೇನ್ ಯೊಳಗೆ ಲ್ಯಾಮಿನ್ ಪ್ರೋಟೀನ್ ಗಳ ಜಾಲವಿದೆ ಮತ್ತು ಇವುಗಳಲ್ಲಿ ಲ್ಯಾಮಿನ್ ಎ ಮತ್ತು ಬಿ ಮತ್ತು ಸೈಟೋಸ್ಕೆಲಿಟನ್ ಗೆ ಹೊರಗಡೆ ಈ ಲಿಂಕ್ ಗಳಿವೆ ಇವು ನೆಸ್ಪ್ರಿನ್ ಗಳಿಂದ ಮಧ್ಯಸ್ಥಿಕೆ ವಹಿಸುತ್ತವೆ ಇದು ನ್ಯೂಕ್ಲಿಯಸ್ ನ ಹೊರಗಿನಿಂದ ನ್ಯೂಕ್ಲಿಯಸ್ ನ ಒಳಭಾಗಕ್ಕೆ ನೇರ ಭೌತಿಕ ಸಂಪರ್ಕವನ್ನು ಸ್ಥಾಪಿಸುತ್ತದೆ ಲ್ಯಾಮಿನ್ ಗಳ ಅಭಿವ್ಯಕ್ತಿಯ ಬಗ್ಗೆ ಚರ್ಚಿಸಲು ನಾವು ಸಾಕಷ್ಟು ಸಮಯವನ್ನು ಕಳೆಯುತ್ತೇವೆ ಲ್ಯಾಮಿನ್ ಎಂದು ನಾವು ಹೇಳಿದಾಗ ಲ್ಯಾಮಿನ್ ಎ ಒಳಗೊಂಡಂತೆ ಎಂಬ ಎರಡು ಪ್ರಮುಖ ವರ್ಗಗಳಿವೆ ಆದರೆ ಒಂದೇ ಜೀನ್ ನಿಂದ ಎನ್ಕೋಡ್ ಮಾಡಲಾಗಿದೆ ಏಕೆಂದರೆ ವಿಭಜನೆಯಿಂದಾಗಿ ಲ್ಯಾಮಿನ್ ಎ ಮತ್ತು ಲ್ಯಾಮಿನ್ ಸಿ ಎಂಬ ಎರಡು ರೂಪಗಳಿವೆ ಇದನ್ನು ಒಟ್ಟಾಗಿ ಲ್ಯಾಮಿನ್ ಎ ಸಿ lamin AC ಎಂದು ಬರೆಯಲಾಗುತ್ತದೆ ಮತ್ತು ನಂತರ ಲ್ಯಾಮಿನ್ ಬಿ ರೂಪ ಬಿ 1 ಮತ್ತು ಬಿ 2 ಎಂದು ಕಂಡುಬಂದಿದೆ ಮೃದುವಾದ ಅಂಗಾಂಶಗಳಲ್ಲಿ ವಾಸಿಸುವ ಜೀವಕೋಶಗಳು ಹೆಚ್ಚು ಲ್ಯಾಮಿನ್ ಬಿ ಯನ್ನು ಹೊಂದಿರುತ್ತವೆ ಆದರೆ ಗಟ್ಟಿಯಾದ ಅಂಗಾಂಶಗಳಲ್ಲಿ ವಾಸಿಸುವ ಕೋಶಗಳು ಹೆಚ್ಚು ಲ್ಯಾಮಿನ್ ಎ ಸಿ lamin AC ಅನ್ನು ಹೊಂದಿರುತ್ತವೆ ಎಂಬುದು ಇತ್ತೀಚೆಗೆ ಸಾಬೀತಾಗಿದೆ ನೀವು ಲ್ಯಾಮಿನ್ ಎ ಯಿಂದ ಬಿ ಯ ಸ್ಟೋಯಿಷಿಯೊಮೆಟ್ರಿ ಯನ್ನು ಯೋಜಿಸಿದರೆ ನೀವು ಈ ಸಂಬಂಧವನ್ನು ಪಡೆಯುತ್ತೀರಿ ಅಲ್ಲಿ ಎಕ್ಸ್ ಆಕ್ಸಿಸ್ ಅಂಗಾಂಶ ಸ್ಥಿತಿಸ್ಥಾಪಕತ್ವ ಮತ್ತು ವೈ ಆಕ್ಸಿಸ್ ಎ ಟು ಬಿ ಸ್ಟೋಯಿಷಿಯೊಮೆಟ್ರಿ ಆಗಿರುತ್ತದೆ ಆದ್ದರಿಂದ ನೀವು ಈ ಸ್ಕೇಲಿಂಗ್ ಸಂಬಂಧವನ್ನು ಹೊಂದಿದ್ದೀರಿ ಅಲ್ಲಿ ಮೆದುಳಿನಂತಹ ಮೃದು ಅಂಗಾಂಶಗಳಲ್ಲಿ ಒಂದಕ್ಕಿಂತ ಕೆಳಗಿರುವ ಗ್ಲಿಯೊಮಾ ಕೋಶಗಳಂತಹ ಕೋಶ ಪ್ರಕಾರಗಳಿವೆ ಅಲ್ಲಿ ಲ್ಯಾಮಿನ್ ಎ ಅಲ್ಲಿ ಅನುಪಾತವು ಒಂದಕ್ಕಿಂತ ಕಡಿಮೆಯಿದ್ದರೆ ಕಾರ್ಟಿಲೆಜ್ ಮೂಳೆ ಸ್ನಾಯು ಕೋಶಗಳಂತಹ ಕಠಿಣ ಅಂಗಾಂಶಗಳು ಮಿಸೆಂಕೈಮಲ್ ಸ್ಟೆಮ್ ಸೆಲ್ ಗಳು ಎ ಟು ಬಿ ಯ ಹೆಚ್ಚಿನ ಅನುಪಾತಗಳನ್ನು ಹೊಂದಿವೆ ಈಗ ಯಾಂತ್ರಿಕವಾಗಿ ಎ ಮತ್ತು ಬಿ ವಿಭಿನ್ನ ಘಟಕಗಳನ್ನು ನಿರ್ವಹಿಸುತ್ತವೆ ಲ್ಯಾಮಿನ್ ಬಿ ಸ್ಪ್ರಿಂಗ್ ನಂತೆ ಕಾರ್ಯನಿರ್ವಹಿಸುತ್ತದೆ ಮತ್ತು ಲ್ಯಾಮಿನ್ ಎ ಡ್ಯಾಶ್ಪಾಟ್ ಅಥವಾ ಸ್ನಿಗ್ಧತೆಯ ವಸ್ತುವಿನಂತೆ ಕಾರ್ಯನಿರ್ವಹಿಸುತ್ತದೆ ಒಟ್ಟಾರೆಯಾಗಿ ಇದನ್ನು ಬಿ ಪ್ರತಿಕ್ರಿಯೆ ಇದು ಎ ಪ್ರತಿಕ್ರಿಯೆ ಆಗಿರುತ್ತದೆ ಆದ್ದರಿಂದ ನೀವು ನ್ಯೂಕ್ಲಿಯಸ್ ಅನ್ನು ವಿರೂಪಗೊಳಿಸಿದಾಗಲೆಲ್ಲಾ ನೀವು ಅಲ್ಪಾವಧಿಯ ಪ್ರತಿಕ್ರಿಯೆಯನ್ನು ಹೊಂದಿರುತ್ತೀರಿ ಅದು ಲ್ಯಾಮಿನ್ ಬಿ ಪ್ರಾಬಲ್ಯವನ್ನು ಹೊಂದಿರುತ್ತದೆ ಮತ್ತು ಲ್ಯಾಮಿನ್ ಎ ಪ್ರಾಬಲ್ಯವಿರುವ ದೀರ್ಘಕಾಲೀನ ಪ್ರತಿಕ್ರಿಯೆಯನ್ನು ಹೊಂದಿರುತ್ತದೆ ಇಂದು ಇದು ನಾನು ನ್ಯೂಕ್ಲಿಯಸ್ ನಲ್ಲಿ ಚರ್ಚಿಸಿದ ಮೊದಲ ಭಾಗವಾಗಿತ್ತು ಎರಡನೆಯ ಭಾಗವು ಜೀವಕೋಶದ ಚಲನಶೀಲತೆ ಅಥವಾ ಕೋಶಗಳ ವಲಸೆಯನ್ನು ಬಂಧನದಲ್ಲಿರಿಸುವುದರಲ್ಲಿ ಎ ನ ಮಹತ್ವವಾಗಿದೆ ಹೆಚ್ಚಿನ ಮಟ್ಟದ ಎ ನ್ಯೂಕ್ಲಿಯಸ್ ಗೆ ಕಾರಣವಾಗುವುದರಿಂದ ಎ ನ ಹೆಚ್ಚಿನ ಮಟ್ಟವು ವಲಸೆಯನ್ನು ನಿರ್ಬಂಧಿಸುತ್ತದೆ ಎಂದರೆ ನಾನು ಸೀಮಿತ ವಲಸೆಯನ್ನು ಅರ್ಥೈಸುತ್ತೇನೆ ಆದರೆ ನಿಮ್ಮಲ್ಲಿ ಎ ತುಂಬಾ ಕಡಿಮೆ ಇದ್ದರೆ ನ್ಯೂಕ್ಲಿಯಸ್ ಗೆ ಹಾನಿಯಾಗಬಹುದು ಆದ್ದರಿಂದ ಇಂದಿನ ಉಪನ್ಯಾಸ ಸೇರಿದಂತೆ ಮುಂದಿನ ಎರಡು ಉಪನ್ಯಾಸಗಳಲ್ಲಿ ನಾವು ಇದರ ಬಗ್ಗೆ ಚರ್ಚಿಸೋಣ ಪರಮಾಣು ವಿರೂಪಗಳು ಅಂತಿಮವಾಗಿ ಜೀನ್ ಅಭಿವ್ಯಕ್ತಿ ಮಾದರಿಗಳನ್ನು ಹೇಗೆ ಪ್ರಭಾವಿಸುತ್ತವೆ ಮತ್ತು ಇದನ್ನು ಕ್ರೊಮಾಟಿನ್ ಡೈನಾಮಿಕ್ಸ್ ಮಧ್ಯಸ್ಥಿಕೆ ವಹಿಸುತ್ತದೆ ಎಂಬ ಎರಡು ವಿಷಯಗಳನ್ನು ನಾನು ಚರ್ಚಿಸುತ್ತೇನೆ ಆದ್ದರಿಂದ ನಾನು ಈಗಾಗಲೇ ವೈಎಪಿ ಟಿಎಜೆಡ್ YAP TAZ ಪ್ರತಿಲೇಖನ ಅಂಶದ ಉದಾಹರಣೆಯನ್ನು ತೆಗೆದುಕೊಂಡಿದ್ದೇನೆ ಅದು ಯಾಂತ್ರಿಕ ಸಂಕೇತಗಳಿಗೆ ಪ್ರತಿಕ್ರಿಯೆಯಾಗಿ ನ್ಯೂಕ್ಲಿಯಸ್ ಗೆ ಸ್ಥಳಾಂತರಗೊಳ್ಳುತ್ತದೆ ಆಂದೋಲಕ ಶಿಯರ್ ಒತ್ತಡಕ್ಕೆ ಪ್ರತಿಕ್ರಿಯೆಯಾಗಿ ಅಪಧಮನಿಕಾಠಿಣ್ಯದ ಸಂದರ್ಭದಲ್ಲಿ ವೈಎಪಿ ಟಿಎಜೆಡ್ YAP TAZ ಅನ್ನು ನ್ಯೂಕ್ಲಿಯಸ್ ಗೆ ಸ್ಥಳಾಂತರಿಸುವಂತೆ ತೋರಿಸಲಾಗಿದೆ ಅಂತಹ ಇತರ ಪ್ರತಿಲೇಖನ ಅಂಶಗಳಿವೆ ಮತ್ತು ಅವುಗಳಲ್ಲಿ ಗಮನಾರ್ಹವಾದದ್ದು ಎನ್ಎಫ್ ಕೆಬಿ ಸಿಗ್ನಲಿಂಗ್ ಎಸ್ಟಿಎಟಿ ಸಿಗ್ನಲಿಂಗ್ ಮತ್ತು ಎಂಆರ್ಟಿಎಫ್ ಸಿಗ್ನಲಿಂಗ್ ಮಾರ್ಗಗಳು ಈ ಕಾರ್ಯವಿಧಾನವನ್ನು ಸಹ ಪ್ರದರ್ಶಿಸುತ್ತವೆ ಅಲ್ಲಿ ಅವು ನ್ಯೂಕ್ಲಿಯಸ್ ಗೆ ಸ್ಥಳಾಂತರಗೊಳ್ಳುತ್ತವೆ ಮತ್ತು ಈ ಟ್ರಾನ್ಸ್ಲೋಕೇಶನ್ ಏನನ್ನ ಪ್ರೇರೇಪಿಸುತ್ತದೆ ಇವು ವಾಸ್ತವವಾಗಿ ಜೀನ್ ಅಭಿವ್ಯಕ್ತಿಯ ಬದಲಾವಣೆಗಳಿಗೆ ಕಾರಣವಾಗುತ್ತವೆ ಆದ್ದರಿಂದ ನಾನು ಇಂದು ಎರಡು ಸಂಶೋಧನಾ ಲೇಖನಗಳ ಬಗ್ಗೆ ಸಂಕ್ಷಿಪ್ತವಾಗಿ ಚರ್ಚಿಸಲು ಬಯಸುತ್ತೇನೆ ಒಂದು ಸಂಶೋಧನಾ ಲೇಖನವು ಜೀವಕೋಶದ ಆಕಾರವು ಜೀನ್ ಅಭಿವ್ಯಕ್ತಿಯ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಎಂಬುದನ್ನು ಚರ್ಚಿಸುತ್ತದೆ ನಾವು ಮಿಸೆಂಕೈಮಲ್ ಸ್ಟೆಮ್ ಸೆಲ್ ಡಿಫ್ಫೆರೆನ್ಶಿಯೇಶನ್ ಬಗ್ಗೆ ಚರ್ಚಿಸುವಾಗ ಹಿಂದಿನ ಸಂಶೋಧನಾ ಲೇಖನದ ಬಗ್ಗೆ ನಿಮಗೆ ತಿಳಿದಿದೆ ಕೋಶಗಳನ್ನು ಸಣ್ಣ ಮಾದರಿಗಳಲ್ಲಿ ಲೇಪಿಸಿದಾಗ ಅವು ಅಡಿಪೋಸೈಟ್ ಗಳಾಗಿ ಭಿನ್ನವಾಗುತ್ತವೆ ಮತ್ತು ನಂತರ ದೊಡ್ಡ ಐಲ್ಯಾನ್ಡ್ ಗಳಲ್ಲಿ ಅವು ಆಸ್ಟಿಯೋಬ್ಲಾಸ್ಟ್ ಗಳಾಗುತ್ತವೆ ಎಂದು ನಾವು ತೋರಿಸಿದ್ದೇವೆ ಇದನ್ನು ಕೋಶ ಆಕಾರ ಮಧ್ಯಸ್ಥಿಕೆ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈ ನಿರ್ದಿಷ್ಟ ಅಧ್ಯಯನದಲ್ಲಿ ಲೇಖಕರು ಏನು ಮಾಡಿದರು ಎಂದರೆ ಅವರು ಫೈಬ್ರೊನೆಕ್ಟಿನ್ ಲೇಪಿತ ಮೈಕ್ರೊ ಫ್ಯಾಬ್ರಿಕೇಟೆಡ್ ಐಲ್ಯಾನ್ಡ್ ಗಳ ವಿವಿಧ ಆಕಾರಗಳನ್ನು ತೆಗೆದುಕೊಂಡರು ಇವು ಫೈಬ್ರೊನೆಕ್ಟಿನ್ ಐಲ್ಯಾನ್ಡ್ ಗಳು ಮತ್ತು ಅವು ವಿಭಿನ್ನ ಆಕಾರಗಳು ತ್ರಿಕೋನಗಳು ಆಯತಗಳು ಮತ್ತು ವಲಯಗಳ ವಿವಿಧ ಜಿಯೋಮೆಟ್ರಿ ಗಳನ್ನು ಉತ್ಪಾದಿಸಿದವು ಮತ್ತು ಇವುಗಳ ಗಾತ್ರಗಳನ್ನು ಸಹ ಬದಲಾಯಿಸಿದವು ವೈವಿಧ್ಯಮಯವಾದ ಎರಡು ವಿಷಯಗಳಿವೆ ಜೀವಕೋಶದ ಆಕಾರ ಮತ್ತು ಕೋಶದ ಗಾತ್ರ ಅವರು ಬಳಸಿದ ಐಲ್ಯಾನ್ಡ್ ಗಳ ಆಕಾರವನ್ನು ಬದಲಾಯಿಸುವ ಮೂಲಕ ಕೋಶದ ಆಕಾರವನ್ನು ಮಾರ್ಪಡಿಸಲಾಗಿದೆ ಮತ್ತು ಕೋಶಗಳ ಗಾತ್ರವನ್ನು ಐಲ್ಯಾನ್ಡ್ ಗಳ ಆಯಾಮಗಳಿಂದ ನಿಯಂತ್ರಿಸಲಾಗುತ್ತದೆ ಮತ್ತು ನಂತರ ನಾವು ಪ್ಲೇಟ್ ಮಾಡಿದಾಗ ಏನಾಗುತ್ತದೆ ಎಂದು ಅವರು ಕೇಳಿದರು ಅವರು ಎನ್ಐಹೆಚ್ 3ಟಿ3 ಫೈಬ್ರೊಬ್ಲಾಸ್ಟ್ ಗಳನ್ನು ಬಳಸಿದರು ಈ ವಿಭಿನ್ನ ಮಾದರಿಗಳಲ್ಲಿ ಕೋಶಗಳನ್ನು ಬೆಳೆಸಿದಾಗ ಸಿಗ್ನಲಿಂಗ್ ಹೇಗೆ ಬದಲಾಗುತ್ತದೆ ಎಂದು ಅವರು ಕೇಳಿದರು ಮೊದಲಿಗೆ ಅವರು ವೃತ್ತಾಕಾರದ ಮತ್ತು ಉದ್ದವಾದ ರೂಪವಿಜ್ಞಾನಗಳ ನಡುವೆ ಹೋಲಿಕೆ ಮಾಡಿದರು ಮತ್ತು ವೃತ್ತಾಕಾರದ ಮಾದರಿಗಳ ಸಂದರ್ಭದಲ್ಲಿ ಅವರು ಕಂಡುಕೊಂಡದ್ದು ಹೆಚ್ಚು ಐಸೊಟ್ರೊಪಿಕ್ ಜಿಯೋಮೆಟ್ರಿ ಮತ್ತು ಇದು ಹೆಚ್ಚು ಧ್ರುವೀಕೃತ ಜಿಯೋಮೆಟ್ರಿ ಇದು ಧ್ರುವೀಕರಿಸದ ಅಥವಾ ಐಸೊಟ್ರೊಪಿಕ್ ಆಗಿದೆ ಆದ್ದರಿಂದ ಈ ವೃತ್ತಾಕಾರದ ಮಾದರಿಗಳಲ್ಲಿ ಅವರು ಕೋಶ ವಿಭಜನೆ ಪ್ರೋಟೀನ್ ಗಳು ಅಪೊಪ್ಟೋಸಿಸ್ ಜೀನ್ ಗಳು ಮತ್ತು ನಿಯಂತ್ರಕಗಳು ಮತ್ತು ಸೆಲ್ ಮ್ಯಾಟ್ರಿಕ್ಸ್ ಅಂಟಿಕೊಳ್ಳುವಿಕೆಯ ಋಣಾತ್ಮಕ ನಿಯಂತ್ರಣವನ್ನು ಹೊಂದಿದ್ದರು ಆದ್ದರಿಂದ ಕೆಲವು ಇತರ ಸಂಕೇತಗಳಿವೆ ಅವು ವಲಯಗಳಲ್ಲಿ ನಿಯಂತ್ರಿಸಲ್ಪಡುತ್ತವೆ ನಾನು ನಿಯಂತ್ರಿತ ಎಂದು ಹೇಳಿದಾಗ ಇದು ಉದ್ದವಾದ ಜಿಯೋಮೆಟ್ರಿ ಗೆ ಸಂಬಂಧಿಸಿದಂತೆ ನಿಯಂತ್ರಿಸಲ್ಪಡುತ್ತದೆ ಮತ್ತು ಅದೇ ರೀತಿ ಹಲವಾರು ವಿಷಯಗಳನ್ನು ನಿಯಂತ್ರಿಸಲಾಗುತ್ತದೆ ನೀವು ಆಕ್ಟಿನ್ ಸೈಟೋಸ್ಕೆಲಿಟನ್ ಗಳನ್ನು ಹೊಂದಿದ್ದೀರಿ ಮತ್ತು ಎಲ್ಲಾ ಆಕ್ಟಿನ್ ಕ್ರಾಸ್ ಲಿಂಕಿಂಗ್ ಪ್ರೋಟೀನ್ ಗಳನ್ನು ನಿಯಂತ್ರಿಸಲಾಗುತ್ತದೆ ಕೋಶಗಳ ಸ್ಥಳಾಂತರದಲ್ಲಿ ಒಳಗೊಂಡಿರುವ ಪ್ರೋಟೀನ್ ಗಳನ್ನು ನಿಯಂತ್ರಿಸಲಾಗುತ್ತದೆ ಮತ್ತು ಕೋಶ ತಲಾಧಾರದ ಅಂಟಿಕೊಳ್ಳುವಿಕೆಯು ಪ್ರಕ್ಷುಬ್ದತಗೆ ಒಳಪಡುತ್ತದೆ ಹಾಗು ಇತರೆ ಅಂತೆಯೇ ಅವರು ವ್ಯತ್ಯಾಸಗಳನ್ನು ಗಮನಿಸಿದರು ಅವರು ಸಣ್ಣ ತ್ರಿಕೋನವನ್ನು ದೊಡ್ಡ ತ್ರಿಕೋನದೊಂದಿಗೆ ಹೋಲಿಸಿದ ತ್ರಿಕೋನ ಜಿಯೋಮೆಟ್ರಿ ಯನ್ನು ಬಳಸಿದರು ಮತ್ತು ಸಣ್ಣ ತ್ರಿಕೋನಗಳಲ್ಲಿ ಅವರು ಕಂಡುಕೊಂಡದ್ದು ಹಲವಾರು ಸಿಗ್ನಲಿಂಗ್ ಮಾರ್ಗಗಳಿವೆ ಇವುಗಳನ್ನು ನಿಯಂತ್ರಿಸಲಾಗುತ್ತದೆ ಇವುಗಳಲ್ಲಿ ಪ್ರತಿಲೇಖನ ನಿಯಂತ್ರಣ ಆರ್ ಎನ್ ಎ ಚಯಾಪಚಯ ಪ್ರಕ್ರಿಯೆಗಳು ಜೀವಕೋಶದ ಚಲನಶೀಲತೆ ಮತ್ತು ಅನುಸರಣೆ ಜಂಕ್ಷನ್ ಗಳು ಈಗ ಜೀನ್ ಅಭಿವ್ಯಕ್ತಿಯಲ್ಲಿ ಈ ಎಲ್ಲಾ ಭೇದಾತ್ಮಕ ಬದಲಾವಣೆಗಳು ಗಾತ್ರಗಳ ಹೆಚ್ಚಳದೊಂದಿಗೆ ಕಂಡುಬರುತ್ತವೆ ಆದ್ದರಿಂದ ಪರಸ್ಪರ ಸಂಬಂಧವಿದ್ದು ಜೀನ್ ಅಭಿವ್ಯಕ್ತಿಯಲ್ಲಿನ ಭೇದಾತ್ಮಕ ಬದಲಾವಣೆಗಳು ಜೀವಕೋಶದ ಗಾತ್ರದಲ್ಲಿ ಹೆಚ್ಚಳವು ಹೆಚ್ಚಾಗಿ ಎಂಆರ್ಟಿಎಫ್ ಎ ಎಸ್ಆರ್ಎಫ್ ಮಾರ್ಗದಿಂದ ಮಧ್ಯಸ್ಥಿಕೆ ವಹಿಸಲ್ಪಟ್ಟಿರುತ್ತದೆ ಎಸ್ಆರ್ಎಫ್ ಎನ್ನುವುದು ಸೀರಮ್ ಪ್ರತಿಕ್ರಿಯೆ ಅಂಶವಾಗಿದೆ ನಾವು ಕೋಶಗಳನ್ನು ಸೀರಮ್ ನೊಂದಿಗೆ ಪೂರಕವಾಗಿ ಬೆಳೆಸಿದಾಗ ಅದು ಬೆಳವಣಿಗೆಯ ಅಂಶಗಳು ಮತ್ತು ಜೀವಕೋಶದ ಬೆಳವಣಿಗೆಗೆ ಅನುಕೂಲವಾಗುವ ಇಸಿಎಂ ಪ್ರೋಟೀನ್ ಗಳು ಸೇರಿದಂತೆ ಅನೇಕ ಅಂಶಗಳನ್ನು ಹೊಂದಿರುತ್ತದೆ ಈ ಎಲ್ಲಾ ಪ್ರಕ್ರಿಯೆಗಳಲ್ಲಿ ಎಸ್ಆರ್ಎಫ್ ಮಾರ್ಗವು ತೊಡಗಿಸಿಕೊಂಡಿದೆ ಹಿಸ್ಟೋನ್ ಅಸಿಟೈಲೇಷನ್ ಲೈಸಿನ್ 9 ರಲ್ಲಿ ಎಚ್3 ಅಸಿಟೈಲೇಷನ್ ಮಟ್ಟಗಳಲ್ಲಿ ಏನಾದರೂ ಬದಲಾವಣೆ ಇದೆಯೇ ಎಂದು ಅವರು ಪರಿಶೀಲಿಸಿದರು ಇದನ್ನು ಸಾಮಾನ್ಯವಾಗಿ ಎಸಿಎಚ್3ಕೆ9 ಎಂದು ಬರೆಯಲಾಗುತ್ತದೆ ಎಚ್3ಕೆ9 ಒಂದು ಹಿಸ್ಟೋನ್ ಅಸಿಟೈಲೇಷನ್ ಆಗಿದೆ ಅವರು ಗಮನಿಸಿದಂತೆ ಆಕಾರವು ವಿಭಿನ್ನವಾಗಿದ್ದಾಗ ಪ್ರದೇಶವು ಒಂದೇ ಆಗಿದ್ದಾಗ ಪರಮಾಣು ಪರಿಮಾಣ ಮತ್ತು ಎಚ್3ಕೆ9 ಅಸಿಟೈಲೇಷನ್ ಒಂದೇ ಆಗಿರುತ್ತದೆ ಆಕಾರಗಳು ವಿಭಿನ್ನ ಪರಮಾಣು ಪರಿಮಾಣವಾಗಿದ್ದರೂ ಮತ್ತು ಅಸಿಟೈಲೇಷನ್ ಮಟ್ಟಗಳು ಒಂದೇ ಆಗಿದ್ದರೂ ಸಹ ಆದಾಗ್ಯೂ ಗಾತ್ರವನ್ನು ಹೆಚ್ಚಿಸಿದಾಗ ಅದೇ ಆಕಾರಕ್ಕಾಗಿ ಅವರು ಪರಮಾಣು ಪರಿಮಾಣ ಮತ್ತು ಎಚ್3ಕೆ9 ಅಸಿಟೈಲೇಷನ್ ಹೆಚ್ಚಳವನ್ನು ಕಂಡುಕೊಂಡರು ಈ ಪ್ರಯೋಗಗಳು ವಾಸ್ತವವಾಗಿ ಪರಿಸ್ಥಿತಿಗಳಲ್ಲಿ ಎಚ್3ಕೆ9 ಅಸಿಟೈಲೇಷನ್ ಮಟ್ಟಗಳು ಮತ್ತು ಪರಮಾಣು ಪರಿಮಾಣದ ನಡುವೆ ರೇಖೀಯ ಸಂಬಂಧವಿದೆ ಎಂದು ಬಹಿರಂಗಪಡಿಸಿತು ಆದ್ದರಿಂದ ಇದರ ಆಧಾರದ ಮೇಲೆ ನೀವು ನಿಯಂತ್ರಿಸುವ ಯಾವುದೇ ಕೋಶ ಜಿಯೋಮೆಟ್ರಿ ಆಕ್ಟಿನ್ ಸೈಟೋಸ್ಕೆಲಿಟನ್ ಮೇಲೆ ಪ್ರಭಾವ ಬೀರುವ ಮಾರ್ಗವನ್ನು ಸೂಚಿಸುತ್ತದೆ ಮತ್ತು ಆಕ್ಟಿನ್ ಸೈಟೋಸ್ಕೆಲಿಟನ್ ನಿಂದ ಅದು ಪ್ರಕ್ಷುಬ್ದತಗೆ ಒಳಗಾದಾಗ ಅದು ಅದರ ಸಂಕೋಚನವನ್ನು ಬದಲಾಯಿಸುತ್ತದೆ ಮತ್ತು ಈ ಸಂಕೋಚನವು ಅಂತಿಮವಾಗಿ ಎಚ್ಡಿಎಸಿ 3 ಸೈಟೋಪ್ಲಾಸ್ಮಿಕ್ ಸ್ಥಳೀಕರಣ ಮತ್ತು ನ್ಯೂಕ್ಲಿಯರ್ ಶಟ್ಲಿಂಗ್ ಎಂಆರ್ಟಿಎಫ್ಇ ಮೇಲೆ ಕಾರ್ಯನಿರ್ವಹಿಸುತ್ತದೆ ಇವೆಲ್ಲವೂ ಅಂತಿಮವಾಗಿ ಜೀನ್ ಅಭಿವ್ಯಕ್ತಿ ಮಾದರಿಗಳನ್ನು ನಿರ್ದೇಶಿಸುವ ಕ್ರೊಮಾಟಿನ್ ಘನೀಕರಣ ಮಟ್ಟವನ್ನು ಹೆಚ್ಚಿಸುತ್ತದೆ ಈ ಸಂಶೋಧನಾ ಲೇಖನವನ್ನು ಪಿಎನ್ಎಎಸ್ 2013 ರಲ್ಲಿ ಪ್ರಕಟಿಸಲಾಗಿದೆ ಅವರು ಆ ಪ್ರಯೋಗಗಳನ್ನು ಅನುಸರಿಸಿದ್ದಾರೆ ನಂತರ ಅವರು ಧ್ರುವೀಕರಿಸಿದ ಜಿಯೋಮೆಟ್ರಿ ಮತ್ತು ವೃತ್ತಾಕಾರದ ಜಿಯೋಮೆಟ್ರಿ ಎಂಬ ಎರಡು ಜಿಯೋಮೆಟ್ರಿ ಗಳನ್ನು ಆರಿಸಿಕೊಂಡರು ಈ ಸ್ಟೀರಾಯ್ಡ್ ದೊಡ್ಡ ಧ್ರುವೀಕರಿಸಿದ ಜಿಯೋಮೆಟ್ರಿ ಅಥವಾ ನಿರ್ಬಂಧಿತ ಐಸೊಟ್ರೊಪಿಕ್ ಅನ್ನು ಹೊಂದಿದೆ ಇದು ನಿರ್ಬಂಧಿತ ಐಸೊಟ್ರೊಪಿಕ್ ಮತ್ತು ಇದು ದೊಡ್ಡ ಧ್ರುವೀಕರಿಸಲ್ಪಟ್ಟ ಜಿಯೋಮೆಟ್ರಿ ಆದ್ದರಿಂದ ಈ ಮೂಲಕ ಅವರು ಕೋಶ ಜಿಯೋಮೆಟ್ರಿ ಪರಮಾಣು ವಿರೂಪತೆ ಮತ್ತು ಕ್ರೊಮಾಟಿನ್ ಡೈನಾಮಿಕ್ಸ್ ಅನ್ನು ಹೇಗೆ ಪ್ರಭಾವಿಸುತ್ತದೆ ಎಂದು ಕೇಳಲು ಬಯಸಿದ್ದರು ಇದು ಒಂದು ಪ್ರಶ್ನೆಯಾಗಿತ್ತು ಅವರು ಈ ಐಲ್ಯಾನ್ಡ್ ಗಳಲ್ಲಿ 3ಟಿ3 ಫೈಬ್ರೊಬ್ಲಾಸ್ಟ್ ಕೋಶಗಳನ್ನು ಲೇಪಿಸಿದರು ಉದ್ದವಾದ ಮತ್ತು ವೃತ್ತಾಕಾರದ ಎರಡು ಜಿಯೋಮೆಟ್ರಿ ಗಳಿವೆ ಈ ಜಿಯೋಮೆಟ್ರಿ ಯಲ್ಲಿ ಅವರು ಗಮನಿಸಿದ್ದು ಅವರು ಪ್ರಮುಖ ಒತ್ತಡದ ನಾರುಗಳನ್ನು ತೋರಿಸುತ್ತವೆ ಇದು ಹೆಚ್ಚಿದ ಸಂಕೋಚನದ ಸೂಚಕವಾಗಿದೆ ಆದರೆ ಇದು ಈ ಸಂದರ್ಭದಲ್ಲಿ ಕಡಿಮೆ ಪ್ರಾಮುಖ್ಯತೆಯ ಒತ್ತಡದ ನಾರುಗಳು ಮತ್ತು ಪರಮಾಣು ಜಿಯೋಮೆಟ್ರಿ ಯನ್ನು ಹೋಲಿಸಿ ಈ ಎರಡರ ಮೇಲೆ ಅವರು ಗಮನಿಸಿದರು ಇಲ್ಲಿ ನಾನು ಒಳಗೆ ನೋಡಿದರೆ ನ್ಯೂಕ್ಲಿಯಸ್ ಈ ರೀತಿಯ ಜಿಯೋಮೆಟ್ರಿ ಯನ್ನು ಹೊಂದಿರುತ್ತದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಇದು ಉದ್ದವಾಗಿದೆ ಮತ್ತು ಅದರ ಎತ್ತರವು ಕಡಿಮೆ ಮತ್ತು ದುಂಡಾದ ಜಿಯೋಮೆಟ್ರಿ ಗಾಗಿ ನೀವು ನ್ಯೂಕ್ಲಿಯಸ್ ಅನ್ನು ದುಂಡಾದ ಮತ್ತು ಅದರ ಎತ್ತರವು ಹೆಚ್ಚು ಎಂದು ಭಾವಿಸುತ್ತೀರಿ ಇದು ಕಡಿಮೆ ಮತ್ತು ಇದು ಹೆಚ್ಚು ಆದ್ದರಿಂದ ಅವು ಕೇಂದ್ರೀಕರಿಸುತ್ತವೆ ಮತ್ತು ಇದು ಸ್ಥಿರ ಆಕಾರವಾಗಿದೆ ಪರಮಾಣು ಡೈನಾಮಿಕ್ಸ್ ಹೇಗೆ ಬದಲಾಗುತ್ತದೆ ಎಂಬುದು ಪ್ರಶ್ನೆಯಾಗಿದೆ ನ್ಯೂಕ್ಲಿಯರ್ ಡೈನಾಮಿಕ್ಸ್ ಅನ್ನು ಅರ್ಥಮಾಡಿಕೊಳ್ಳಲು ಅವರು ಏನು ಮಾಡಿದರು ಅವರು ಈ ಕೋಶಗಳನ್ನು ಜಿಎಫ್ಪಿ ಎಚ್2ಬಿ ಯೊಂದಿಗೆ ವರ್ಗಾಯಿಸಿದರು ಆದ್ದರಿಂದ ಎಚ್2ಬಿ ಒಂದು ಹಿಸ್ಟೋನ್ ಪ್ರೋಟೀನ್ ಆಗಿದ್ದು ಅದು ಡಿಎನ್ಎ ಗೆ ಬಂಧಿಸುತ್ತದೆ ಇದರ ಪರಿಣಾಮವಾಗಿ ನೀವು ಎಚ್2ಬಿ ಯೊಂದಿಗೆ ಕೋಶಗಳನ್ನು ವರ್ಗಾವಣೆ ಮಾಡಿದಾಗ ನೀವು ಸಂಪೂರ್ಣ ನ್ಯೂಕ್ಲಿಯಸ್ ಸುತ್ತನ್ನು ಅಥವಾ ಉದ್ದವನ್ನು ಪತ್ತೆ ಹಚ್ಚಬಹುದು ಅದು ನ್ಯೂಕ್ಲಿಯಸ್ನಾದ್ಯಂತ ನಿಮಗೆ ಸಂಕೇತವನ್ನು ನೀಡುತ್ತದೆ ಮತ್ತು ಈ ಕೋಶಗಳನ್ನು ವರ್ಗಾವಣೆ ಮಾಡಿದ ನಂತರ ಥ್ರೆಶ್ಹೋಲ್ಡಿಂಗ್ ಬಳಸಿ ನ್ಯೂಕ್ಲಿಯಸ್ ನ ಬಾಹ್ಯರೇಖೆಯನ್ನು ಟ್ರ್ಯಾಕ್ ಮಾಡಬಹುದು ಮತ್ತು ಈ ಆಕಾರಗಳು ಸಮಯಕ್ಕನುಗುಣವಾಗಿ ಹೇಗೆ ಬದಲಾಗುತ್ತವೆ ಎಂದು ಕೇಳಿದರು ಇದರ ಪರಿಣಾಮವಾಗಿ ಒಂದು ಅಂಚಿನಲ್ಲಿ ಇದು ನಿರ್ದಿಷ್ಟ ಜಿಯೋಮೆಟ್ರಿ ಯಾಗಿದ್ದರೆ ಒಂದು ನಿರ್ದಿಷ್ಟ ಸಮಯದಲ್ಲಿ ನೀವು ಟ್ರ್ಯಾಕ್ ಮಾಡಬಹುದು ಈ ಮೇಲ್ಮೈ ಪ್ರದೇಶ ಮತ್ತು ಈ ಲಂಬ ಅಕ್ಷವು ಸಮಯ ಎಂದು ನಾವು ಹೇಳೋಣ ನಂತರ ನೀವು ಥ್ರೀ ಡಿ ಮೇಲ್ಮೈಯನ್ನು ಪಡೆಯುತ್ತೀರಿ ಅಲ್ಲಿ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ವಿಭಾಗವು ನಿಮಗೆ ಜಿಯೋಮೆಟ್ರಿ ಯನ್ನು ನೀಡುತ್ತದೆ ಅವರು ಕಂಡುಕೊಂಡದ್ದೇನೆಂದರೆ ಎಲ್ ಬಿ ಐಲ್ಯಾನ್ಡ್ ಗಳಲ್ಲಿ ದೊಡ್ಡ ಧ್ರುವೀಕೃತ ಐಲ್ಯಾನ್ಡ್ ಗಳ ನ್ಯೂಕ್ಲಿಯಸ್ಗಳು ಅವು ರಚಿಸಿದ ಈ ಮೇಲ್ಮೈ ವೃತ್ತಾಕಾರದ ಐಲ್ಯಾನ್ಡ್ ಗಳಿಗೆ ವಿರುದ್ಧವಾಗಿ ಬಹಳ ಮೃದುವಾಗಿರುತ್ತದೆ ನೀವು ಕೈಮೊಗ್ರಾಫ್ ಮಾಡಿದರೆ ನಾನು ಮೇಲ್ಮೈಯನ್ನು ಬರೆಯಬೇಕಾದರೆ ನೀವು ಹೆಚ್ಚು ಒರಟಾದ ಮೇಲ್ಮೈಯನ್ನು ಪಡೆಯುತ್ತೀರಿ ಇದರಿಂದಾಗಿ ನಿರ್ಬಂಧಿತ ಐಸೊಟ್ರೊಪಿಕ್ ಸಿಐ ಬೀಳುವ ಐಲ್ಯಾನ್ಡ್ ಗಳಲ್ಲಿ ಪರಮಾಣು ಪ್ರದೇಶದ ಬದಲಾವಣೆಯು ಹೆಚ್ಚು ಸ್ಪಷ್ಟವಾಗಿರುತ್ತದೆ ಎಂದು ಸೂಚಿಸುತ್ತದೆ ನಾನು ಪರಮಾಣು ಪ್ರದೇಶದ ಬಗ್ಗೆ ಮಾತನಾಡುವಾಗ ಅದು ವಾಸ್ತವವಾಗಿ ಯೋಜಿತ ಪರಮಾಣು ಪ್ರದೇಶವಾಗಿದೆ ಪರಮಾಣು ಪ್ರದೇಶವು ಎಷ್ಟು ಬದಲಾಗುತ್ತದೆ ಎಂಬುದನ್ನು ಪರಿಮಾಣಾತ್ಮಕವಾಗಿ ಕಂಡುಹಿಡಿಯಲು ಅವರು ಯೋಜಿತ ಪ್ರದೇಶದಲ್ಲಿ ಶೇಕಡಾವಾರು ಏರಿಳಿತವನ್ನು ರೂಪಿಸಿದ್ದರು ಇದು ಸಮಯದ ಅಕ್ಷವಾಗಿದೆ ಈ ಎಲ್ ಬಿ ಐಲ್ಯಾನ್ಡ್ ಗಳಿಗೆ ಹೋಲಿಸಿದರೆ ಮತ್ತು ಇದು ವೃತ್ತಾಕಾರದ ಐಲ್ಯಾನ್ಡ್ ಗಳಲ್ಲಿನ ಏರಿಳಿತವು ಹೆಚ್ಚು ಇದು ನಿರ್ಬಂಧಿತ ಸಿಐ ಐಲ್ಯಾನ್ಡ್ ಗಳಲ್ಲಿದೆ ಮತ್ತು ಇದು ಎಲ್ ಬಿ ಐಲ್ಯಾನ್ಡ್ ಗಳಲ್ಲಿತ್ತು ದುಂಡಾದ ಐಲ್ಯಾನ್ಡ್ ಗಳಲ್ಲಿ ಪ್ರದೇಶದ ಏರಿಳಿತ ಗಮನಾರ್ಹವಾಗಿ ಹೆಚ್ಚಾಗಿದೆ ಎಂದು ಇದು ಖಚಿತಪಡಿಸುತ್ತದೆ ಇದು ಹೆಚ್ಚಿನ ಪ್ರಮಾಣದ ಏರಿಳಿತವನ್ನು ತೋರಿಸುತ್ತದೆ ಹೆಚ್ಚಿನ ಪ್ರಮಾಣದ ಏರಿಳಿತವು ಪರಮಾಣು ವಿರೂಪತೆಯೊಂದಿಗೆ ಸಂಬಂಧ ಹೊಂದಿದೆ ಏನಾದರೂ ಕಠಿಣವಾಗಿದ್ದರೆ ಅದು ದೀರ್ಘಕಾಲದವರೆಗೆ ಅದರ ಆಕಾರವನ್ನು ಉಳಿಸಿಕೊಳ್ಳುತ್ತದೆ ಆದರೆ ಕೋಶದೊಳಗೆ ಏನಾದರೂ ಫ್ಲಾಪಿ ಆಗಿದ್ದರೆ ಯಾವಾಗಲೂ ಇರುವ ಹಾಗೆ ನ್ಯೂಕ್ಲಿಯಸ್ ನಲ್ಲಿ ನಡೆಯುವ ಹೆಚ್ಚಿನ ಚಟುವಟಿಕೆ ಸಮಯದ ಕಾರ್ಯವಾಗಿ ಆ ಪ್ರದೇಶದಲ್ಲಿ ಹೆಚ್ಚಿನ ಬದಲಾವಣೆಗಳಿಗೆ ಒಳಪಡಿಸಲಾಗುತ್ತದೆ ನಂತರ ಹಾಗಾದರೆ ಈ ಏರಿಳಿತಗಳಿಗೆ ಏನು ಚಾಲನೆ ನೀಡುತ್ತಿದೆ ಅವರು ಎರಡು ವಿಧಗಳಲ್ಲಿ ಆಕ್ಟಿನ್ ಅನ್ನು ಪ್ರಕ್ಷುಬ್ದತಗೆ ಒಳಪಡಿಸಿದ ಪ್ರಯೋಗಗಳನ್ನು ಮಾಡಿದರು ಒಂದೋ ಅವರು ಸೈಟೋಸ್ಕೆಲಿಟನ್ ಡಿ ಸೈಟೊ ಡಿ ಜಾಲವನ್ನು ಅಸ್ಥಿರಗೊಳಿಸಿದರು ಅಥವಾ ಅವು ಜಾಸ್ಪ್ಲಾಕಿನೊಲೈಡ್ ನೊಂದಿಗೆ ಸ್ಥಿರಗೊಂಡಿರುವಂಥವು ಅವರು ಕಂಡುಕೊಂಡದ್ದೇನೆಂದರೆ ಈ ವೈ ಅಕ್ಷವು ಶೇಕಡಾವಾರು ಪ್ರದೇಶದ ಏರಿಳಿತವಾಗಿದೆ ಅವರು ಸೈಟೋಸ್ಕೆಲಿಟನ್ ಡಿ ಅನ್ನು ಸೇರಿಸಿದಾಗ ಆಯತದ ಪ್ರದೇಶದ ಏರಿಳಿತವು ಹೆಚ್ಚಾಗುತ್ತದೆ ಆದರೆ ಏರಿಳಿತವು ಗಮನಾರ್ಹವಾಗಿ ಹೆಚ್ಚಿರುವ ವೃತ್ತಾಕಾರದ ಮಾದರಿಯಲ್ಲಿ ಅವರು ಸೈಟೋಸ್ಕೆಲಿಟನ್ ಡಿ ಅನ್ನು ಸೇರಿಸಿದಾಗ ಇದು ಕಡಿಮೆಯಾಗುತ್ತದೆ ಪಾಲಿಮರೀಕರಣಗೊಳಿಸುವ ಡ್ರಗ್ಸ್ ಗಳ ಈ ಪರಿಣಾಮಗಳು ಹೆಚ್ಚು ಏಕತಾನತೆಯಲ್ಲ ಎಂದು ಇದು ಸೂಚಿಸುತ್ತದೆ ಮತ್ತು ಅವರು ಪ್ರಯೋಗವನ್ನೂ ಸಹ ಮಾಡಿದ್ದಾರೆ ಅವರು ಲ್ಯಾಮಿನ್ ಎ ಸಿ lamin AC ನಾಕ್ ಡೌನ್ ಕೋಶಗಳೊಂದಿಗೆ ಪ್ರಯೋಗವನ್ನು ಮಾಡಿದರು ಮತ್ತು ವೃತ್ತಾಕಾರದ ಮಾದರಿಗಳಲ್ಲಿ ಪ್ರದೇಶದ ಏರಿಳಿತದ ವ್ಯಾಪ್ತಿಯು ಹೆಚ್ಚಾಗಿದೆ ಮತ್ತು ನಂತರ ಅವರು ನೆಸ್ಪ್ರಿನ್ ಅನ್ನು ಪ್ರಕ್ಷುಬ್ದಗೊಳಿಸುವುದರ ಮೂಲಕ ಪ್ರಯೋಗಗಳನ್ನು ಮಾಡಿದರು ಮತ್ತು ಪ್ರದೇಶದ ಏರಿಳಿತಗಳನ್ನು ಗಮನಿಸಿದರು ಇದರ ಆಧಾರದ ಮೇಲೆ ಅವರು ಭೌತಿಕ ಕೊಂಡಿಗಳ ತೊಂದರೆಗಳು ಭಾಗಶಃ ಏರಿಳಿತದ ವೈಶಾಲ್ಯದ ಮೇಲೆ ಪರಿಣಾಮ ಬೀರುತ್ತವೆ ಎಂದು ತೀರ್ಮಾನಿಸಿದರು ಏಕೆಂದರೆ ಆಕ್ಟಿನ್ ಜೊತೆ ಪ್ರಕ್ಷುಬ್ದಕ್ಕೊಳಗಾದಾಗಲೂ ಅದು ಇಳಿಯಿತು ಆದರೆ ಅದು ಹೆಚ್ಚಾಗಲಿಲ್ಲ ಆದ್ದರಿಂದ ಕೊನೆಯ ಹಂತವಾಗಿ ಅವರು ಕ್ರೊಮಾಟಿನ್ ಡೈನಾಮಿಕ್ಸ್ ಅನ್ನು ಟ್ರ್ಯಾಕ್ ಮಾಡಿದರು ಎಚ್2ಬಿ ಜಿಎಫ್ಪಿ ಯೊಂದಿಗೆ ಲೇಬಲ್ ಮಾಡುವ ಮೂಲಕ ಮತ್ತು ಅವರು ನ್ಯೂಕ್ಲಿಯಸ್ ಗಳೊಳಗಿನ ಹೆಟೆರೋಕ್ರೊಮ್ಯಾಟಿಕ್ ಫೋಸಿ ಯನ್ನು ಪತ್ತೆಹಚ್ಚಿದರು ಮತ್ತು ಅವರು ಕಂಡುಕೊಂಡದ್ದು ಈ ಕೈಮೊಗ್ರಾಫ್ ಗಳನ್ನು ಈ ಹೆಟೆರೋಕ್ರೊಮಾಟಿನ್ ಫೋಸಿ ಎಲ್ ಬಿ ಗೆ ಹೋಲಿಸಿದರೆ ಸಿಐ ನಲ್ಲಿ ವೇಗವಾದ ಡೈನಾಮಿಕ್ಸ್ ಅನ್ನು ಪ್ರದರ್ಶಿಸಿತು ಮತ್ತು ಇದು ಆಕ್ಟೊಮಿಯೊಸಿನ್ ಸಂಕೋಚಕತೆಗೆ ಸೂಕ್ಷ್ಮವಾಗಿರುತ್ತದೆ ಕಂಡುಬರುವ ಇನ್ನೊಂದು ವಿಷಯವೆಂದರೆ ಒಂದೇ ನ್ಯೂಕ್ಲಿಯಸ್ ನಲ್ಲಿ ಬಹು ಫೋಸಿ ಗಳಿದ್ದರೆ ಈ ಫೊಸಿ ಯ ಚಲನೆಯು ವಾಸ್ತವಿಕವಾಗಿ ಪರಸ್ಪರ ಸಂಬಂಧ ಹೊಂದಿದೆ ಮತ್ತು ಆಕ್ಟಿನ್ ಅಥವಾ ಬ್ಲೆಬ್ಬಾಸ್ಟಾಟಿನ್ ನಂತಹ ಡ್ರಗ್ಸ್ ಗಳೊಂದಿಗೆ ಟ್ರೀಟ್ ಮಾಡಿದಾಗ ಈ ಫೋಸಿ ಗಳು ಪ್ರಕ್ಷುಬ್ದತೆಗೆ ಒಳಗಾದಾಗ ಪರಸ್ಪರ ಸಂಬಂಧ ಹೊಂದಿವೆ ಸಮಯ ನೋಡಿ 2621 ಆದರೆ ಈ ಕ್ರಿಯೆಗಳನ್ನು ತೆಗೆದುಹಾಕಲಾಗಿದೆ ಆದ್ದರಿಂದ ಫೋಸಿ ಪಥಗಳು ಫೋಸಿ ಚಲನೆಯು ಸೈಟೊ ಡಿ ಗೆ ವಿಶೇಷವಾಗಿ ಪರಸ್ಪರ ಸಂಬಂಧ ಹೊಂದಿದೆ ಮತ್ತು ಸೂಕ್ಷ್ಮವಾಗಿತ್ತು ಆದರೆ ಸ್ಥಾನಗಳನ್ನು ತೊಳೆದ ನಂತರ ಮತ್ತು ಪರಸ್ಪರ ಸಂಬಂಧದ ನಕ್ಷೆಯನ್ನು ಪುನಃ ಸ್ಥಾಪಿಸಲಾಗಿದೆ ಈ ಎಲ್ಲಾ ಪ್ರಯೋಗಗಳು ಸೂಚಿಸುವ ಅಂಶವೆಂದರೆ ಒಂದು ಮುದ್ರೆ ಇದೆ ಕ್ರೊಮಾಟಿನ್ ನಕ್ಷೆಯ ರಚನೆ ಇದೆ ಮತ್ತು ಅವರು ಕಂಡುಕೊಂಡದ್ದೇನೆಂದರೆ ಈ ರಚನೆಗಳನ್ನು ಸಂಕೋಚನದಂತಹ ಅನೇಕ ಶಕ್ತಿಗಳಿಂದ ನಿಯಂತ್ರಿಸಲಾಗುತ್ತದೆ ಆದ್ದರಿಂದ ನೀವು ಆಕ್ಟಿನ್ ಸೈಟೋಸ್ಕೆಲಿಟನ್ ಲ್ಯಾಮಿನಾ ಎ ಸಿ lamina AC ನೆಸ್ಪ್ರಿನ್ಗಳು ಅಥವಾ ಲಿಂಕ್ ಡೊಮೇನ್ ಕ್ರೊಮಾಟಿನ್ ಅನ್ನು ಹೊಂದಿದ್ದೀರಿ ಇವು ಕ್ರೊಮಾಟಿನ್ ನ ಅಂತಿಮ ಬಿಂದುಗಳಾಗಿ ಕಾರ್ಯನಿರ್ವಹಿಸುವ ಟೆಲೋಮಿಯರ್ ಗಳನ್ನು ಒಟ್ಟಾಗಿ ನಿಯಂತ್ರಿಸುತ್ತವೆ ಅದರೊಂದಿಗೆ ನಾನು ಇಲ್ಲಿಗೆ ನಿಲ್ಲಿಸುತ್ತೇನೆ ಮತ್ತು ಎರಡು ಸಂಶೋಧನಾ ಲೇಖನಗಳನ್ನು ಓದುವ ನಿಯೋಜನೆಯಾಗಿ ಸೂಚಿಸುತ್ತೇನೆ ಈ ಎರಡೂ ಸಂಶೋಧನಾ ಲೇಖನಗಳು ಜಿಯೋಮೆಟ್ರಿಕ್ ಮಾದರಿಯನ್ನು ಬಳಸಿಕೊಳ್ಳುತ್ತವೆ ಮತ್ತು ನಂತರ ಈ ಎಪಿಜೆನೆಟಿಕ್ ಮಾರ್ಪಾಡುಗಳು ಆಕಾರ ಮತ್ತು ಗಾತ್ರದ ಕಾರ್ಯವಾಗಿ ಹೇಗೆ ಸಂಭವಿಸುತ್ತವೆ ಮತ್ತು ಈ ಸೈಟೋಸ್ಕೆಲಿಟನ್ ಅಂಶಗಳನ್ನು ನೀವು ಪ್ರಚೋದಿಸಿದಾಗ ನ್ಯೂಕ್ಲಿಯಸ್ ನೊಳಗಿನ ಟೆಲೋಮಿಯರ್ ಡೈನಾಮಿಕ್ಸ್ ಹೇಗೆ ಬದಲಾಗುತ್ತದೆ ಎಂಬುದನ್ನು ಅಧ್ಯಯನವು ತೋರಿಸುತ್ತದೆ ನಿಮ್ಮ ಗಮನಕ್ಕೆ ಧನ್ಯವಾದಗಳು